ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು 4 ನೇ ಪಾಠಕ್ಕೆ ಸುಸ್ವಾಗತ ನನ್ನ ಹೆಸರು ಡಾ ಬಿಪ್ಲ್ಯಾಬ್ ದತ್ತಾ Dr Biplab Datta ಮತ್ತು ಇವು ನನ್ನ ಸಂಪರ್ಕ ವಿವರಗಳಾಗಿವೆ ಆದ್ದರಿಂದ ಒಮ್ಮೆ ನೀವು ಪಾಠವನ್ನು ಓದಿದ ಮೇಲೆ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಹೊಂದಿದ್ದರೆ ದಯವಿಟ್ಟು ನನಗೆ ಬರೆಯಿರಿ ನಾನು ನಿಮಗೆ ಸಾಧ್ಯವಾದಷ್ಟು ಪ್ರತಿಕ್ರಿಯಿಸುತ್ತೇನೆ ಈಗ ನಾವು 13 ನೇ ಪಾಠಕ್ಕೆ ಹೋಗುತ್ತೇವೆ ಅದು ಸೇವೆಗಳ ಮಾರ್ಕೆಟಿಂಗ್ ಸಂಶೋಧನೆಯ ಬಗ್ಗೆ ಆದ್ದರಿಂದ ಮೊದಲು ನಾವು ಸಂಶೋಧನಾ ಪ್ರಶ್ನೆಗಳನ್ನು ನೋಡುತ್ತೇವೆ ಅದನ್ನು ಕೇಳಬಹುದು ಮತ್ತು ನೀವು ಒದಗಿಸಲಿರುವ ಉತ್ತರಗಳ ಬಗ್ಗೆ ಮತ್ತು ಅಂತಿಮವಾಗಿ ನಾವು ಮಾರ್ಕೆಟಿಂಗ್ ಸಂಶೋಧನೆಗೆ ಬಳಸುವ ಸಾಧನಗಳ ಬಗ್ಗೆ ನೋಡೋಣ ಆದ್ದರಿಂದ ಸಂಶೋಧನಾ ಪ್ರಶ್ನೆಗಳು ಈ ರೀತಿಯಾಗಿವೆ ಕಂಪನಿಯ ಸಾಮರ್ಥ್ಯಗಳನ್ನು ಅರ್ಥಮಾಡಿಕೊಳ್ಳಿ ಆದ್ದರಿಂದ ನಾವು ಕಂಪನಿಯೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ಕಂಪನಿಯ ಸಾಮರ್ಥ್ಯಗಳನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಹಾಗಾದರೆ ನಮ್ಮ ವ್ಯವಸ್ಥಾಪಕರು ಮತ್ತು ನೌಕರರ ಸಾಮರ್ಥ್ಯಗಳು ಮತ್ತು ಕಾರ್ಯಕ್ಷಮತೆಯ ಮಟ್ಟ ಯಾವುವು ಪ್ರಸ್ತುತ ಸಾಮರ್ಥ್ಯಗಳು ಅನನ್ಯ ಸಂಪನ್ಮೂಲಗಳ ವಿಷಯದಲ್ಲಿ ಸ್ಪರ್ಧಾತ್ಮಕ ಪ್ರಯೋಜನ ಗುರಿಗಳ ವಿಭಾಗ ಉತ್ಪನ್ನ ವಿನ್ಯಾಸ ಉತ್ಪಾದನಾ ಪ್ರಕ್ರಿಯೆ ಮತ್ತು ನನ್ನ ಕಂಪನಿಯ ನೆಟ್ವರ್ಕ್ನಲ್ಲಿ ಸೇರಿಸಲಾದ ಮೌಲ್ಯಗಳು ಯಾವುವು ನನ್ನ ಕಂಪನಿಯ ಪ್ರಸ್ತುತ ದೌರ್ಬಲ್ಯಗಳು ಅಥವಾ ಸ್ಪರ್ಧಾತ್ಮಕ ಅನಾನುಕೂಲಗಳು ಯಾವುವು ನಂತರ ನಾವು ಕ್ಲಸ್ಟರ್ ವಿಶ್ಲೇಷಣೆಯ ಮೂಲಕ ಗ್ರಾಹಕರ ವಿಭಾಗವನ್ನು ಗುರುತಿಸಲು ಹೋಗುತ್ತೇವೆ ಕ್ಲಸ್ಟರ್ ವಿಶ್ಲೇಷಣೆ ಒಂದು ಸಂಖ್ಯಾಶಾಸ್ತ್ರೀಯ ಗುಂಪಾಗಿದ್ದು ಇದು ಒಂದೇ ರೀತಿಯ ಗ್ರಾಹಕರನ್ನು ಒಟ್ಟಿಗೆ ಗುಂಪು ಮಾಡಲು ಸಹಾಯ ಮಾಡುತ್ತದೆ ಮತ್ತು ಇತರ ಗ್ರಾಹಕರಿಂದ ಭಿನ್ನವಾಗಿದೆ ಆದ್ದರಿಂದ ನಾವು ನಮ್ಮ ಗ್ರಾಹಕರು ಯಾರು ಎಂಬ ಪ್ರಶ್ನೆಯನ್ನು ಕೇಳುತ್ತೇವೆ ಅವರ ಅಗತ್ಯತೆಗಳು ಯಾವುವು ಪ್ರಸ್ತುತ ಅವರು ತಮ್ಮ ಅಗತ್ಯವನ್ನು ಹೇಗೆ ಪೂರೈಸುತ್ತಾರೆ ಅವರ ಪ್ರೇರಣೆಗಳು ಯಾವುವು ಅವರ ಸುಪ್ತ ಅಥವಾ ಅನಿಯಮಿತ ಅಗತ್ಯತೆಗಳು ಯಾವುವು ಅವರ ಭವಿಷ್ಯದ ಅಗತ್ಯತೆಗಳು ಏನು ಮತ್ತು ಅವರ ಅಗತ್ಯಗಳನ್ನು ಪೂರೈಸುವ ಪ್ರಸ್ತುತ ವಿಧಾನಕ್ಕಿಂತ ಅವರು ನಮ್ಮ ಹೊಸ ಉತ್ಪನ್ನ ಅಥವಾ ಸೇವಾ ಪರಿಕಲ್ಪನೆಯನ್ನು ಆದ್ಯತೆ ನೀಡುತ್ತಾರೆಯೇ ನಂತರ ನಾವು ಮಾರ್ಕೆಟಿಂಗ್ ಪರಿಸರವನ್ನು ಅರ್ಥಮಾಡಿಕೊಳ್ಳಲು ಹೋಗುತ್ತೇವೆ ಹಾಗಾದರೆ ಮಾರುಕಟ್ಟೆಯಲ್ಲಿ ಪ್ರಸ್ತುತ ಪ್ರವೃತ್ತಿಗಳು ಯಾವುವು ನಾವು ಕಾರ್ಯನಿರ್ವಹಿಸಬಹುದಾದ ಪ್ರಸ್ತುತ ಮಾರುಕಟ್ಟೆಗಳು ಮತ್ತು ಇತರ ಮಾರುಕಟ್ಟೆಗಳ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಏನು ನಮ್ಮ ಅರ್ಪಣೆಯ ಮಾರಾಟ ಮತ್ತು ಬಳಕೆಯನ್ನು ಯಾವ ಕಾನೂನುಗಳು ನಿಯಂತ್ರಿಸುತ್ತವೆ ನಮ್ಮ ಸ್ಪರ್ಧಿಗಳನ್ನು ಅರ್ಥೈಸಿಕೊಳ್ಳುವುದು ಆದ್ದರಿಂದ ನಾವು ಬಹುಆಯಾಮದ ಸ್ಕೇಲಿಂಗ್ ಬಳಸಿ ಗ್ರಹಿಕೆಯ ಮ್ಯಾಪಿಂಗ್ ಅನ್ನು ಬಳಸಬೇಕಾಗುತ್ತದೆ ನಮ್ಮ ಉತ್ಪನ್ನಗಳೊಂದಿಗೆ ಯಾರು ಸ್ಪರ್ಧಿಸುತ್ತಾರೆ ನಮ್ಮ ಬರ್ಗರ್ಗಳು ಮತ್ತು ಅವರ ಬರ್ಗರ್ಗಳು ಬ್ರಾಂಡ್ ಖಾಸಗಿ ಲೇಬಲ್ ಮೆಕ್ಡೊನಾಲ್ಡ್ಸ್ ಉದ್ಯಮ ತ್ವರಿತ ಆಹಾರ ಮತ್ತು ಎಲ್ಲಾ ಆಹಾರ ಮತ್ತು ಪಾನೀಯಗಳು ಮತ್ತು ಗ್ರಾಹಕ ಖರ್ಚಿನ ಪಾಲು ಅಗತ್ಯ ಆದ್ದರಿಂದ ಅವರ ಪ್ರಸ್ತುತ ಮತ್ತು ಭವಿಷ್ಯದ ಉದ್ದೇಶ ಮತ್ತು ಕಾರ್ಯತಂತ್ರಗಳು ಯಾವುವು ಅವರ ಅನನ್ಯ ಸಂಪನ್ಮೂಲಗಳು ಗುರಿ ವಿಭಾಗ ಉತ್ಪನ್ನ ವಿನ್ಯಾಸ ಉತ್ಪಾದನಾ ಪ್ರಕ್ರಿಯೆ ಮತ್ತು ಅವರ ನೆಟ್ವರ್ಕ್ನಲ್ಲಿ ಸೇರಿಸಲಾದ ಮೌಲ್ಯದ ವಿಷಯದಲ್ಲಿ ಅವರ ಸ್ಪರ್ಧಾತ್ಮಕ ಪ್ರಯೋಜನವೇನು ಸ್ಪರ್ಧಾತ್ಮಕ ಅನಾನುಕೂಲಗಳು ಯಾವುವು ಗ್ರಹಿಕೆಯ ನಕ್ಷೆಯಲ್ಲಿ ನನ್ನ ಸ್ಪರ್ಧಿಗಳನ್ನು ಹೇಗೆ ಇರಿಸಲಾಗಿದೆ ನಂತರ ನಾವು ಮಾರುಕಟ್ಟೆ ಸಮೀಕ್ಷೆಗಳ ಮೂಲಕ ಮಾರುಕಟ್ಟೆ ಬೇಡಿಕೆಯನ್ನು ಅಂದಾಜು ಮಾಡಲು ಹೋಗುತ್ತೇವೆ ಆದ್ದರಿಂದ ಎಷ್ಟು ಜನರು ತಮ್ಮ ಅಗತ್ಯಗಳನ್ನು ಪೂರೈಸಲು ಹೊಸ ಅರ್ಪಣೆಯನ್ನು ಖರೀದಿಸುವ ಸಾಧ್ಯತೆಯಿದೆ ಅರ್ಪಣೆಗಾಗಿ ಅವರು ಯಾವ ಬೆಲೆಯನ್ನು ಪಾವತಿಸಲು ಸಿದ್ಧರಿದ್ದಾರೆ ಸಾಹಸೋದ್ಯಮ ಲಾಭದಾಯಕವಾಗುತ್ತದೆಯೇ ಹೂಡಿಕೆಯ ಲಾಭ ಏನು ನಂತರ ನಾವು ಗ್ರಾಹಕ ಅಥವಾ ಖರೀದಿದಾರರ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳಲು ಹೋಗುತ್ತೇವೆ ಆದ್ದರಿಂದ ಈ ಡೇಟಾ ಸಂಗ್ರಹಣಾ ತಂತ್ರವು ಅವಲೋಕನಗಳು ಫೋಕಸ್ ಗ್ರೂಪ್ ನಡವಳಿಕೆಯ ಡೇಟಾ ಪ್ರಯೋಗಗಳು ಇತ್ಯಾದಿಗಳನ್ನು ಒಳಗೊಂಡಿದೆ ಅವರ ಕುಟುಂಬ ಅಥವಾ ಕಂಪನಿಯಲ್ಲಿ ನಮ್ಮ ಕೊಡುಗೆಗಳ ಖರೀದಿಯನ್ನು ಪ್ರಾರಂಭಿಸುವ ಸಾಧ್ಯತೆ ಯಾರು ಅವರ ಕುಟುಂಬದಲ್ಲಿ ನಮ್ಮ ಅರ್ಪಣೆಯ ಖರೀದಿಯ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಯಾರು ನಮ್ಮ ಅರ್ಪಣೆಯನ್ನು ಯಾರು ಬಳಸುತ್ತಾರೆ ನಮ್ಮ ಅರ್ಪಣೆಯನ್ನು ಖರೀದಿಸಲು ಯಾರು ಹತ್ಯೆ ಮಾಡುವ ಸಾಧ್ಯತೆಯಿದೆ ಪ್ರಾರಂಭಿಕ ಪ್ರಭಾವಶಾಲಿ ಬಳಕೆದಾರ ನಿರ್ಧಾರಕ ಖರೀದಿದಾರರಿಗೆ ಯಾವ ಸಂವಹನ ಮಾರ್ಗಗಳಿವೆ ಹಾಗಾದರೆ ಯಾವ ರೀತಿಯ ಮಾಧ್ಯಮ ಅಭ್ಯಾಸಗಳು ಮೇಲಿನ ಪಾತ್ರಗಳ ಪ್ರೊಫೈಲ್ ಏನು ಅವರು ಯಾವ ನಂಬಿಕೆಗಳು ಮೌಲ್ಯಗಳು ವರ್ತನೆಗಳು ಆಸಕ್ತಿಗಳು ಮತ್ತು ಅಭಿಪ್ರಾಯವನ್ನು ಹೊಂದಿದ್ದಾರೆ ನಮ್ಮ ಕುಟುಂಬವನ್ನು ಅಥವಾ ಕಂಪನಿಯಲ್ಲಿ ಅವರು ಯಾವಾಗ ಮತ್ತು ಎಲ್ಲಿ ನಮ್ಮ ಕೊಡುಗೆಯನ್ನು ಖರೀದಿಸಲು ನಿರ್ಧರಿಸುತ್ತಾರೆ ಅವರ ಕುಟುಂಬ ಅಥವಾ ಕಂಪನಿಯಲ್ಲಿ ಅವರು ನಮ್ಮ ಅರ್ಪಣೆಯನ್ನು ಸ್ವೀಕರಿಸಲು ಮತ್ತು ಪಾವತಿಸಲು ಹೇಗೆ ಆದ್ಯತೆ ನೀಡುತ್ತಾರೆ ಆದ್ದರಿಂದ ಅದು ಸಂಯೋಗದ ವಿಶ್ಲೇಷಣೆಯ ಮೂಲಕ ನಮ್ಮ ಕೊಡುಗೆಯಲ್ಲಿ ಗ್ರಾಹಕರು ಯಾವ ಹೊಸ ವೈಶಿಷ್ಟ್ಯಗಳನ್ನು ಸೇರಿಸಿಕೊಳ್ಳಬೇಕು ನಮ್ಮ ಅರ್ಪಣೆಯನ್ನು ವಿಲೇವಾರಿ ಮಾಡಲು ಗ್ರಾಹಕರು ಹೇಗೆ ಸಿದ್ಧರಿದ್ದಾರೆ ನಮ್ಮ ಗ್ರಾಹಕರಿಗೆ ಯಾವ ಮಟ್ಟದ ಮಾರಾಟದ ನಂತರದ ಸೇವೆ ಬೇಕು ಅವರು ಅದನ್ನು ಪಾವತಿಸಲು ಸಿದ್ಧರಿದ್ದೀರಾ ನಮ್ಮ ಕೊಡುಗೆಗಾಗಿ ಗ್ರಾಹಕರು ಯಾವ ಬೆಲೆಯನ್ನು ಪಾವತಿಸಲು ಸಿದ್ಧರಿದ್ದಾರೆ ಆದ್ದರಿಂದ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಲು ನಾವು ಸಂಯೋಗ ವಿಶ್ಲೇಷಣೆಯ ಸಹಾಯವನ್ನು ತೆಗೆದುಕೊಳ್ಳಬಹುದು ಸಂವಹನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮನಸ್ಸಿನ ಮೇಲಿರುವ ನಮ್ಮ ಅರ್ಪಣೆಯ ಬಗ್ಗೆ ಎಷ್ಟು ಜನರಿಗೆ ತಿಳಿದಿದೆ ನಮ್ಮ ಅರ್ಪಣೆಯ ಬಗ್ಗೆ ಎಷ್ಟು ಜನರಿಗೆ ತಿಳಿದಿದೆ ನಮ್ಮ ಅರ್ಪಣೆಯನ್ನು ಎಷ್ಟು ಜನರು ಇಷ್ಟಪಡುತ್ತಾರೆ ನಮ್ಮ ಹೊಸ ಅರ್ಪಣೆಯನ್ನು ಹೃದಯದ ಮೇಲಿರುವ ಪರ್ಯಾಯ ಕೊಡುಗೆಗಳ ಮೇಲೆ ಖರೀದಿಸಲು ಎಷ್ಟು ಜನರು ಬಯಸುತ್ತಾರೆ ನಮ್ಮ ಅರ್ಪಣೆಯನ್ನು ಎಷ್ಟು ಜನರು ಪ್ರಯತ್ನಿಸಿದ್ದಾರೆ ನಮ್ಮ ಅರ್ಪಣೆಯೊಂದಿಗೆ ಜನರು ಖರೀದಿಸಲು ಇತರ ಯಾವ ಪೂರಕ ಕೊಡುಗೆಗಳು ಬೇಕಾಗುತ್ತವೆ ನಂತರ ನಾವು ವಿತರಣಾ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಮಾರುಕಟ್ಟೆ ಸಮೀಕ್ಷೆಗಳು ಮತ್ತು ಸ್ಥಳ ಮಾದರಿಗಳು ಇದನ್ನು ಬಳಸಬೇಕಾಗುತ್ತದೆ ಆದ್ದರಿಂದ ಉಳಿಸಿಕೊಳ್ಳುವ ಸ್ವರೂಪಗಳು ಅಥವಾ ನಮ್ಮ ಸೇವೆಗಳನ್ನು ವಿತರಿಸುವಂತಹ ವಿತರಣೆಯ ಪರ್ಯಾಯ ಮಾರ್ಗಗಳು ಯಾವುವು ಇವು ಹೇಗೆ ಬದಲಾಗುತ್ತಿವೆ ನಮ್ಮ ಕೊಡುಗೆಯನ್ನು ಗ್ರಾಹಕರಿಗೆ ತಲುಪಿಸಲು ಅಗ್ಗದ ಮತ್ತು ಉತ್ತಮ ಮಾರ್ಗ ಯಾವುದು ಯಾವುದು ನಮ್ಮ ಸೇವೆ ಹಬ್ ಮತ್ತು ಸರ್ವಿಸ್ ಸ್ಕೇಪ್ ಗೆ ಅತ್ತುತ್ತಮ ಸ್ಥಳ ಬೆಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಗ್ರಾಹಕರ ಸಮೀಕ್ಷೆ ಸಂಯೋಗ ವಿಶ್ಲೇಷಣೆ ಮಾಡಬಹುದು ಆದ್ದರಿಂದ ನಮ್ಮ ಸೇವೆಗಳ ಚಟುವಟಿಕೆ ಆಧಾರಿತ ವೆಚ್ಚ ಅಥವಾ ABC ಒಂದೇ ಘಟಕ ಕೆಫೆ ಕುರ್ಚಿ ರೆಸ್ಟೋರೆಂಟ್ ಕುರ್ಚಿ ಶಾಲಾ ಆಸನ ಬಸ್ ರೈಲು ವಿಮಾನಯಾನ ಆಸನ ಕಿಲೋಮೀಟರ್ ಕಾರ್ಮಿಕ ಸಂಸ್ಥೆ ವ್ಯಕ್ತಿ ಗಂಟೆಗಳ ಇತ್ಯಾದಿ ಏನು ಮಾರುಕಟ್ಟೆಯಲ್ಲಿ ಇದೇ ರೀತಿಯ ಸೇವೆಗಳ ಬೆಲೆ ಎಷ್ಟು ನಮ್ಮ ಅರ್ಪಣೆಗೆ ಜನರು ಯಾವ ಬೆಲೆಯನ್ನು ಪಾವತಿಸಲು ಸಿದ್ಧರಿದ್ದಾರೆ ನಮ್ಮ ಸೇವೆ ಪೂರೈಸುವ ಅಗತ್ಯವನ್ನು ಪೂರೈಸಲು ನಮ್ಮ ಗ್ರಾಹಕರು ಪಾವತಿಸಬೇಕಾದ ಪರ್ಯಾಯ ಉತ್ಪನ್ನ ಸೇವೆಗಳ ಬೆಲೆ ಏನು ನಮ್ಮ ಸೇವೆಗಳ ಪ್ರತಿ ಘಟಕದ ಮೌಲ್ಯ ಆಧಾರಿತ ಬೆಲೆ ಎಷ್ಟು ನಂತರ ಮಾರ್ಕೆಟಿಂಗ್ ಕಾರ್ಯಕ್ಷಮತೆಯನ್ನು ಅಳೆಯಲು ಬರುತ್ತಿದೆ ಆದ್ದರಿಂದ ಅದು ಗ್ರಾಹಕರ ಸಮೀಕ್ಷೆಗಳ ಮೂಲಕ ಹಾಗಾದರೆ ನಮ್ಮ ಕಂಪನಿಯಲ್ಲಿ ಉದ್ಯೋಗದಲ್ಲಿರುವ ಬಂಡವಾಳದ ಪ್ರಸ್ತುತ ಲಾಭ ಎಷ್ಟು ನಮ್ಮ ಅರ್ಪಣೆಯನ್ನು ಒಮ್ಮೆಯಾದರೂ ಎಷ್ಟು ಜನರು ಖರೀದಿಸಿದ್ದಾರೆ ಮಾರುಕಟ್ಟೆಯ ಬೇಡಿಕೆಯಾದ ನಮ್ಮ ಕೊಡುಗೆಯನ್ನು ಮರು ಖರೀದಿಸಲು ಎಷ್ಟು ಜನರು ಸಿದ್ಧರಿದ್ದಾರೆ ನಮ್ಮ ಅರ್ಪಣೆಯಿಂದ ಎಷ್ಟು ಜನರು ತೃಪ್ತರಾಗಿದ್ದಾರೆ ನಮ್ಮ ಅರ್ಪಣೆಯ ಬಗ್ಗೆ ಎಷ್ಟು ಜನರು ಅತೃಪ್ತರಾಗಿದ್ದಾರೆ ಅವರು ಏಕೆ ಅತೃಪ್ತರಾಗಿದ್ದಾರೆ ಆ ಆಗಿದೆ ಗ್ರಾಹಕ ದೂರು ನೋಡಿ ನಮ್ಮ ಅರ್ಪಣೆಯನ್ನು ಇತರರಿಗೆ ಉಲ್ಲೇಖಿಸಲು ಎಷ್ಟು ಜನರು ಸಿದ್ಧರಿದ್ದಾರೆ ಬೆಲೆ ಹೆಚ್ಚಿಸಿದರೂ ಎಷ್ಟು ಜನರು ನಮ್ಮ ಅರ್ಪಣೆಯನ್ನು ಖರೀದಿಸಲು ಸಿದ್ಧರಿದ್ದಾರೆ ನಂತರ ಗ್ರಾಹಕ ಸೇವೆಯ ಮೂಲಕ ಗ್ರಾಹಕರ ಸಂಬಂಧಗಳನ್ನು ನಿರ್ವಹಿಸಲು ಬರುತ್ತಿದೆ ನಮ್ಮ ಯಾವ ಗ್ರಾಹಕರು ಲಾಭದಾಯಕ ನಮ್ಮ ಗ್ರಾಹಕರಲ್ಲಿ ಯಾರು ಲಾಭರಹಿತರು ಅವುಗಳನ್ನು ಕಡಿಮೆ ವೆಚ್ಚದ ಅಥವಾ ಹೆಚ್ಚಿನ ಬೆಲೆಯ ಕೊಡುಗೆಗಳನ್ನು ಮಾರಾಟ ಮಾಡಬಹುದೇ ನಮ್ಮ ಲಾಭದಾಯಕ ಗ್ರಾಹಕರೊಂದಿಗೆ ನಾವು ಹೇಗೆ ಸಂಪರ್ಕದಲ್ಲಿರಬಹುದು ನಮ್ಮ ಲಾಭದಾಯಕ ಗ್ರಾಹಕರಿಗೆ ನಾವು ಹೇಗೆ ಪ್ರತಿಫಲ ನೀಡಬಹುದು ಇದರಿಂದಾಗಿ ಅವರು ನಮ್ಮ ಕೊಡುಗೆಗಳಿಗೆ ನಿಷ್ಠರಾಗಿರುತ್ತಾರೆ ಅವರಿಗೆ ಯಾವ ರೀತಿಯ ಪ್ರತಿಫಲಗಳು ಇಷ್ಟವಾಗುತ್ತವೆ ನಮ್ಮ ಅರ್ಪಣೆಗೆ ಯಾವ ರೀತಿಯ ಭರವಸೆಗಳನ್ನು ನೀಡಬೇಕು ನಂತರ ಹೊಸ ಕೊಡುಗೆ ಮಾರುಕಟ್ಟೆಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಆದ್ದರಿಂದ ಅಸ್ತಿತ್ವದಲ್ಲಿರುವ ಅಥವಾ ಹೊಸ ಮಾರುಕಟ್ಟೆಗಳಲ್ಲಿ ಗ್ರಾಹಕರಿಗೆ ಯಾವ ಹೊಸ ಕೊಡುಗೆಗಳು ಬೇಕು ಅರ್ಪಿಸುವವರಿಗೆ ಅವರು ಯಾವ ಬೆಲೆ ನೀಡಲು ಸಿದ್ಧರಿದ್ದಾರೆ ಹೇಗೆ ಗ್ರಾಹಕರಿಗೆ ಬಳಸಲು ಮತ್ತು ವಿಲೇವಾರಿ ಸಿದ್ಧರಿದ್ದಾರೆ ಆಫ್ ಹೊಸ ಅರ್ಪಣೆಗಳನ್ನು ನಮ್ಮ ಗ್ರಾಹಕರಿಗೆ ಯಾವ ಮಟ್ಟದ ಮಾರಾಟದ ನಂತರದ ಸೇವೆ ಬೇಕು ಅವರು ಅದನ್ನು ಪಾವತಿಸಲು ಸಿದ್ಧರಿದ್ದೀರಾ ಆದ್ದರಿಂದ ನಮ್ಮ ಗ್ರಾಹಕರಿಗೆ ಸರಿಯಾದ ಸೇವೆಯನ್ನು ಒದಗಿಸುವ ಸಲುವಾಗಿ ನಾವು ಕೇಳಬಹುದಾದ ಪ್ರಶ್ನೆಗಳ ಸರಮಾಲೆ ನಮ್ಮಲ್ಲಿದೆ ಅದು ಅವರನ್ನು ತೃಪ್ತಿಪಡಿಸುತ್ತದೆ ನಂತರ ನಾವು ಸಂಶೋಧನಾ ಉದ್ದೇಶಗಳು ಮತ್ತು ವಿಶ್ಲೇಷಣಾ ಸಾಧನಗಳಿಗೆ ಹೋಗುತ್ತೇವೆ ಆದ್ದರಿಂದ ಮೊದಲನೆಯದು ಕಂಪನಿಯ ಸಾಮರ್ಥ್ಯಗಳನ್ನು ಅರ್ಥಮಾಡಿಕೊಳ್ಳುವುದು ನಾವು ಮಾನವ ಸಂಪನ್ಮೂಲ ದಾಖಲೆಗಳು ಮತ್ತು ನೌಕರರ ಸಂದರ್ಶನಗಳನ್ನು ನೋಡಬೇಕಾಗಿದೆ ಗ್ರಾಹಕ ವಿಭಾಗದ ಗುರುತಿಸುವಿಕೆ ಆದ್ದರಿಂದ ನಾವು ಸಂಖ್ಯಾಶಾಸ್ತ್ರೀಯ ಸಾಧನ ಕರೆ ಕ್ಲಸ್ಟರ್ ವಿಶ್ಲೇಷಣೆಯನ್ನು ಬಳಸುತ್ತೇವೆ ಮಾರುಕಟ್ಟೆ ಪರಿಸರವನ್ನು ಅರ್ಥಮಾಡಿಕೊಳ್ಳುವುದು ಅದನ್ನು ನಾವು ಮೊದಲೇ ಚರ್ಚಿಸಿದ ಪಿ ಇ ಎಸ್ ಟಿ ವಿಶ್ಲೇಷಣೆಯ ಮೂಲಕ ಮಾಡಲಾಗುತ್ತದೆ ನಮ್ಮ ಪ್ರತಿಸ್ಪರ್ಧಿಗಳನ್ನು ಅರ್ಥಮಾಡಿಕೊಳ್ಳುವುದು ಅದು ಗ್ರಹಿಕೆಯ ಮ್ಯಾಪಿಂಗ್ ಮೂಲಕ ಮಾರುಕಟ್ಟೆ ಬೇಡಿಕೆಯನ್ನು ಅಂದಾಜು ಮಾಡುವುದು ಅದು ಮುನ್ಸೂಚನೆ ಮಾದರಿಗಳ ಮೂಲಕ ಗ್ರಾಹಕ ಅಥವಾ ಖರೀದಿದಾರನ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳುವುದು ಅದು ವ್ಯತ್ಯಾಸದ ವಿಶ್ಲೇಷಣೆಯ ಮೂಲಕ ನಮ್ಮ ಕೊಡುಗೆಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ಅದು ಸಂಯೋಗದ ವಿಶ್ಲೇಷಣೆಯ ಮೂಲಕ ಹಿಂಜರಿತ ವಿಶ್ಲೇಷಣೆಯ ಮೂಲಕ ಸಂವಹನ ನಿರ್ಧಾರ ತೆಗೆದುಕೊಳ್ಳುವುದು ಸ್ಥಳ ಮಾದರಿಗಳ ಮೂಲಕ ವಿತರಣಾ ನಿರ್ಧಾರ ತೆಗೆದುಕೊಳ್ಳುವುದು ಸಂಯೋಜನೆಯ ವಿಶ್ಲೇಷಣೆಯ ಮೂಲಕ ಬೆಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ವ್ಯತ್ಯಾಸದ ವಿಶ್ಲೇಷಣೆಯ ಮೂಲಕ ಮಾರ್ಕೆಟಿಂಗ್ ಕಾರ್ಯಕ್ಷಮತೆಯನ್ನು ಅಳೆಯುವುದು ಗ್ರಾಹಕರ ಸಂಬಂಧಗಳನ್ನು ಮತ್ತೆ ನಿರ್ವಹಿಸುವುದು ವ್ಯತ್ಯಾಸದ ವಿಶ್ಲೇಷಣೆ ಮತ್ತು ಸಂಯೋಗದ ವಿಶ್ಲೇಷಣೆಯ ಮೂಲಕ ನಮ್ಮ ಕೊಡುಗೆಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಆದ್ದರಿಂದ ಈ ಪಾಠದಲ್ಲಿ ಇದೆಲ್ಲವೂ ಇದೆ ಇದು ಸಹಾಯ ಮಾಡುತ್ತದೆ ಎಂದು ಭಾವಿಸುತ್ತೇವೆ